ಅನುವಾದದ ಕುರಿತಾದ ವೀಡಿಯೊಗೆ ಸ್ವಾಗತ ಹಿಂದಿನ ವೀಡಿಯೊದಲ್ಲಿ ನಾನು ಪ್ರತಿಲೇಖನದ ಬಗ್ಗೆ ಮಾತನಾಡುವಾಗ ಡಿಎನ್ಎ ಯಲ್ಲಿ ಬರೆಯಲಾದ ಮಾಹಿತಿಯನ್ನು ಆರ್ಎನ್ಎ ಅಣುವಿನ ಮೇಲೆ ಹೇಗೆ ನಕಲಿಸಲಾಗಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಆರ್ಎನ್ಎ ಅಣುವು ನಿಮ್ಮ ಸುಳಿವು ಚೀಟಿಯಾಗಿದ್ದು ಅದು ನಂತರ ಸ್ಥಳಾಂತರಗೊಂಡಿದೆ ಅದು ನ್ಯೂಕ್ಲಿಯಸ್ ನಿಂದ ಸೈಟೋಪ್ಲಾಸಂ ಗೆ ಚಲಿಸಬಹುದು ವೀಡಿಯೊದ ಪ್ರಾರಂಭದ ಹಂತಲ್ಲಿ ಎಮ್ಆರ್ಎನ್ಎ ಯನ್ನು ಈಗಾಗಲೇ ಸಂಶ್ಲೇಷಿಸಲಾಗಿದೆ ಈಗ ಈ ಎಮ್ಆರ್ಎನ್ಎ ಯನ್ನು ಹೇಗೆ ಓದುವುದು ಮತ್ತು ಓದಿದ ನಂತರ ಪ್ರೋಟೀನ್ ಅನ್ನು ಹೇಗೆ ಸಂಶ್ಲೇಷಿಸಲಾಗುತ್ತದೆ ಅನುವಾದವನ್ನು ಅರ್ಥಮಾಡಿಕೊಳ್ಳಲು ಅನುವಾದವು ಎಮ್ಆರ್ಎನ್ಎ ಯಲ್ಲಿ ಬರೆಯಲ್ಪಟ್ಟ ಮಾಹಿತಿಯನ್ನು ಅಂತಿಮವಾಗಿ ಪ್ರೋಟೀನ್ ಗಳಾಗಿರುವ ಉತ್ಪನ್ನಕ್ಕೆ ಪರಿವರ್ತಿಸುವ ಪ್ರಕ್ರಿಯೆ ಎಂದು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಅದು ಅನುವಾದದ ಪ್ರಕ್ರಿಯೆಯಾಗಿದೆ ಈ ಎಂಆರ್ಎನ್ಎ ಅಣುವಿನ ವಿಸ್ತರಣೆಯು ನಮ್ಮ ಆರಂಭಿಕ ವಸ್ತುವಾಗಿದೆ ಇದು ಡಿಎನ್ಎ ಯಲ್ಲಿ ಬರೆಯಲ್ಪಟ್ಟ ಎಲ್ಲಾ ಮಾಹಿತಿಯನ್ನು ನಿಖರವಾಗಿ ನಕಲಿಸಿದೆ ಇದು ಈಗ ರೈಬೋಸೋಮ್ ಓದಬೇಕಾದ ಪ್ರತಿಯಾಗಿದೆ ಆದ್ದರಿಂದ ಈ ಅನುವಾದದ ಪ್ರಕ್ರಿಯೆಯಲ್ಲಿ ನಾವು 2 ವಿಷಯಗಳನ್ನು ಅರ್ಥಮಾಡಿಕೊಳ್ಳಬೇಕು 1 ಪ್ರೋಟೀನ್ ಗಳನ್ನು ತಯಾರಿಸಲು ಅಗತ್ಯವಿರುವ ಪದಾರ್ಥಗಳು ಯಾವುವು ಮತ್ತು 2 ನೀವು ಆ ಭಾಷೆಯನ್ನು ಹೇಗೆ ಓದುತ್ತೀರಿ ಆದ್ದರಿಂದ ನಾವು ಮೊದಲು ಪದಾರ್ಥಗಳಿಗೆ ಬರೋಣ ಎಮ್ಆರ್ಎನ್ಎ ಅಣುವಿನಲ್ಲಿರುವ ಪ್ರತಿಯು ಮೊದಲ ಘಟಕಾಂಶವಾಗಿದೆ ನಂತರ ಈ ಸಂಪೂರ್ಣ ಸಂಶ್ಲೇಷಣೆ ನಡೆಯುವ ಬಾಣಸಿಗ ರೈಬೋಸೋಮ್ ಗಳು ರೈಬೋಸೋಮ್ ಗಳು 2 ಘಟಕಗಳನ್ನು ಹೊಂದಿವೆ ಸಣ್ಣ ಉಪಘಟಕ ಮತ್ತು ದೊಡ್ಡ ಉಪಘಟಕವಿದೆ ನಾವು ಇದಕ್ಕೆ ಸ್ವಲ್ಪ ಸಮಯದ ನಂತರ ಮತ್ತೆ ಬರುತ್ತೇವೆ ಆದರೆ ಇದು 2 ಘಟಕಗಳು ಸಣ್ಣ ಮತ್ತು ದೊಡ್ಡ ಘಟಕಗಳಿಂದ ಕೂಡಿದ ರಚನೆಯಾಗಿದೆ ಎಂದು ನೆನಪಿಡಿ ಆದ್ದರಿಂದ ನಿಮಗೆ ಬಾಣಸಿಗ ಬೇಕು ಪ್ರೋಟೀನ್ ಗಳನ್ನು ತಯಾರಿಸುವ ಪದಾರ್ಥಗಳು ಬೇಕು ಮತ್ತು ಪ್ರೋಟೀನ್ ಗಳು ಅಮೈನೋ ಆಮ್ಲಗಳಿಂದ ಕೂಡಿವೆ ಆದ್ದರಿಂದ ನಿಮಗೆ ಅಮೈನೋ ಆಮ್ಲಗಳು ಬೇಕಾಗುತ್ತವೆ 20 ವಿಭಿನ್ನ ಅಮೈನೋ ಆಮ್ಲಗಳಿವೆ ಮತ್ತು ಈ 20 ಅಮೈನೋ ಆಮ್ಲಗಳನ್ನು ವಿಭಿನ್ನ ಕ್ರಮಪಲ್ಲಟನೆಗಳು ಮತ್ತು ಸಂಯೋಜನೆಗಳಲ್ಲಿ ಜೋಡಿಸಲಾಗಿದೆ ಆ ಕಾರಣಕ್ಕಾಗಿಯೇ ನೀವು ವಿಭಿನ್ನ ರೀತಿಯ ಪ್ರೋಟೀನ್ ಗಳನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಅಮೈನೋ ಆಮ್ಲಗಳನ್ನು ಹೊಂದಿದ್ದೀರಿ ನಂತರ ನೀವು ಟಿಆರ್ಎನ್ಎ ಎಂದು ಕರೆಯಲ್ಪಡುವ ಅಣುವನ್ನು ಹೊಂದಿದ್ದೀರಿ ಈ ಅಣುವು ಅಮೈನೋ ಆಮ್ಲಗಳನ್ನು ಪ್ರೋಟೀನ್ ಸಂಶ್ಲೇಷಣೆಯ ತಾಣವಾದ ರೈಬೋಸೋಮ್ ಗೆ ತರುತ್ತದೆ ಎಂಬ ಕಾರಣಕ್ಕೆ ಇದನ್ನು ವರ್ಗಾವಣೆ ಆರ್ಎನ್ಎ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ನೀವು ವಿವಿಧ ರೀತಿಯ ಟಿಆರ್ಎನ್ಎ ಗಳನ್ನು ಹೊಂದಿರುತ್ತೀರಿ ನಂತರ ಅದು ಅಮೈನೋ ಆಮ್ಲಗಳನ್ನು ಆರಿಸಿಕೊಳ್ಳಬಹುದು ಮತ್ತು ಅವುಗಳನ್ನು ರೈಬೋಸೋಮ್ ಗಳಿಗೆ ತರಬಹುದು ಈಗ ಯಾವ ಪದಾರ್ಥಗಳು ಬೇಕು ನಿಮಗೆ ಪ್ರತಿಯಾಗಿರುವ ಸಂದೇಶವಾಹಕ ಆರ್ಎನ್ಎ ಬೇಕು ನಿಮಗೆ ಪ್ರೋಟೀನ್ ಸಂಶ್ಲೇಷಣೆಯ ತಾಣ ರೈಬೋಸೋಮ್ ಬೇಕು ನಿಮಗೆ ಪ್ರೋಟೀನ್ ಗಳ ಮೂಲ ನಿರ್ಮಾಣ ವಿಭಾಗಗಳಾದ ಅಮೈನೋ ಆಮ್ಲಗಳು ಬೇಕಾಗುತ್ತವೆ ಮತ್ತು ಈ ಅಮೈನೋ ಆಮ್ಲಗಳು ವರ್ಗಾವಣೆ ಆರ್ಎನ್ಎ ಅಥವಾ ಟಿಆರ್ಎನ್ಎ ಎಂದು ಕರೆಯಲ್ಪಡುವ ಅಣುವಿನ ಮೂಲಕ ರೈಬೋಸೋಮ್ ಗಳಿಗೆ ಸಾಗುತ್ತವೆ ಈಗ ನಾವು ಭಾಷೆಗೆ ಬರೋಣ ನಾವು ಮೂಲತಃ 4 ನೆಲೆಗಳನ್ನು ಹೊಂದಿದ್ದೇವೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನೀವು 4 ನೆಲೆಗಳನ್ನು ಹೊಂದಿದ್ದೀರಿ ಡಿಎನ್ಎ ಯ ಸಂದರ್ಭದಲ್ಲಿ ಅದು ಎ ಟಿ ಜಿ ಮತ್ತು ಸಿ ಆಗಿದೆ ಆದರೆ ಪ್ರತಿಯನ್ನು ಆರ್ಎನ್ಎ ಯ ಅಣುವಿನಲ್ಲಿ ಬರೆಯಲಾಗಿದೆ ಆದ್ದರಿಂದ ಆರ್ಎನ್ಎ ಯ ಸಂದರ್ಭದಲ್ಲಿ ಟಿ ಬದಲಿಗೆ ನಾವು ಯು ಅನ್ನು ಹೊಂದಿದ್ದೇವೆ ಆದ್ದರಿಂದ 4 ಅಕ್ಷರಗಳಿವೆ ಅಥವಾ ಸರಳ ಪದಗಳಲ್ಲಿ ಹೇಳುವುದಾದರೆ ಡಿಎನ್ಎ ಯ ಭಾಷೆಯಲ್ಲಿ ಎ ಯು ಜಿ ಮತ್ತು ಸಿ ಎಂಬ 4 ವರ್ಣಮಾಲೆಗಳಿವೆ ಈಗ ಪದಗಳನ್ನು ರೂಪಿಸಲು ಈ ವರ್ಣಮಾಲೆಗಳು ಒಟ್ಟಿಗೆ ಸೇರಬೇಕು ಮತ್ತು ಪ್ರತಿಯೊಂದು ಪದವು ನಿರ್ದಿಷ್ಟ ಅಮೈನೊ ಆಮ್ಲವನ್ನು ಅರ್ಥೈಸಬೇಕು ಆದ್ದರಿಂದ ನೀವು ಒಂದು ಅಮೈನೊ ಆಮ್ಲಕ್ಕೆ ಒಂದು ವರ್ಣಮಾಲೆಯ ಸಂಕೇತವನ್ನು ಹೊಂದಿದ್ದರೆ ನಿಮಗೆ ಕೇವಲ 4 ಸಾಧ್ಯತೆಗಳಿವೆ ಅವುಗಳಲ್ಲಿ 2 ಒಂದೇ ಸಮಯದಲ್ಲಿ ಒಂದು ಅಮೈನೊ ಆಮ್ಲಕ್ಕೆ ಸಂಕೇತ ಮಾಡುತ್ತಿದ್ದರೆ ಎ ಯು ಜೊತೆ ಅಥವಾ ಎ ಜಿ ಜೊತೆ ಅಥವಾ ಎ ಸಿ ಜೊತೆ ಸಂಯೋಜಿಸಬಹುದು ಆಗ 42 ಅಂದರೆ ಸುಮಾರು 16 ವಿಭಿನ್ನ ಸಾಧ್ಯತೆಗಳಲ್ಲಿ ಈ ಸಂಯೋಜನೆಗಳು ಸಂಭವಿಸಬಹುದು ಆದ್ದರಿಂದ ನೀವು ಮೂಲಭೂತವಾಗಿ 16 ವಿಭಿನ್ನ ಪದಗಳನ್ನು ಹೊಂದಿರುತ್ತೀರಿ ನಿಮ್ಮಲ್ಲಿ ಸುಮಾರು 20 ಅಮೈನೋ ಆಮ್ಲಗಳು ಇರುವುದರಿಂದ ಅದು ಇನ್ನೂ ಕಡಿಮೆಯಾಗುತ್ತಿದೆ ಆದ್ದರಿಂದ ಈಗ ನಮಗೆ ತಿಳಿದಿರುವ ಸಂಗತಿಯೆಂದರೆ ಅವುಗಳಲ್ಲಿ 3 ಒಂದು ಸಮಯದಲ್ಲಿ ಒಟ್ಟಿಗೆ ಸೇರುತ್ತಾರೆ ನಂತರ ಅವು ಒಂದು ಪದಕ್ಕಾಗಿ ಸಂಕೇತ ಮಾಡುತ್ತವೆ ಆದ್ದರಿಂದ ನೀವು 3 ಗುಂಪುಗಳಾಗಿ ಸಂಯೋಜಿಸುತ್ತಿರುವ 4 ನೆಲೆಗಳನ್ನು ಹೊಂದಿದ್ದರೆ ನೀವು ಸುಮಾರು 43 ಅಂದರೆ ಸುಮಾರು 64 ವಿಭಿನ್ನ ಸಾಧ್ಯತೆಗಳನ್ನು ಹೊಂದಿರುತ್ತೀರಿ ನೀವು 64 ವಿಭಿನ್ನ ಪದಗಳನ್ನು ಹೊಂದಿದ್ದೀರಿ ಪ್ರತಿಯೊಂದು ಪದವು ಏನನ್ನಾದರೂ ಅರ್ಥೈಸುತ್ತದೆ ಜೀವಶಾಸ್ತ್ರದಲ್ಲಿ 4 ವರ್ಣಮಾಲೆಗಳಿವೆ ಆದರೆ ಈ ವರ್ಣಮಾಲೆಗಳು 3 ಗುಂಪುಗಳಾಗಿ ಜೋಡಿಸಿಕೊಂದು ಕೋಡಾನ್ ಎಂದು ಕರೆಯಲ್ಪಡುವ ಸಂಕೇತವನ್ನು ರೂಪಿಸುತ್ತವೆ ಮತ್ತು ನಮ್ಮ ವ್ಯವಸ್ಥೆಯಲ್ಲಿ 64 ಕೋಡಾನ್ ಗಳಿವೆ ಅವುಗಳಲ್ಲಿ 61 ಅಮೈನೊ ಆಮ್ಲಗಳಿಗೆ ಸಂಕೇತ ಮಾಡುತ್ತವೆ ಆದರೆ ಅವುಗಳಲ್ಲಿ 3 ಯಾವುದೇ ಅಮೈನೊ ಆಮ್ಲಕ್ಕೆ ಸಂಕೇತ ಮಾಡುವುದಿಲ್ಲ ಉದಾಹರಣೆಗೆ ನೀವು ಯುಎಎ ಯುಎಜಿ ಮತ್ತು ಯುಜಿಎ ಹೊಂದಿರುತ್ತೀರಿ ಈ 3 ಕೋಡಾನ್ ಗಳು ಯಾವುದೇ ಅಮೈನೊ ಆಮ್ಲಕ್ಕೆ ಸಂಕೇತ ಮಾಡುವುದಿಲ್ಲ ಆದರೆ ಅವುಗಳಲ್ಲಿ 61 ಕೋಡಾನ್ ಗಳು ಅಮೈನೊ ಆಮ್ಲಕ್ಕೆ ಸಂಕೇತ ಮಾಡುತ್ತಿವೆ ಅಂದರೆ ಮತ್ತೆ ಒಂದು ಕುತೂಹಲಕಾರಿ ಅಂಶವನ್ನು ತರುತ್ತದೆ ನೀವು 61 ಕೋಡಾನ್ ಗಳನ್ನು ಹೊಂದಿದ್ದೀರಿ ಆದರೆ ನಿಮ್ಮಲ್ಲಿ ಕೇವಲ 20 ಅಮೈನೋ ಆಮ್ಲಗಳಿವೆ ಒಂದಕ್ಕಿಂತ ಹೆಚ್ಚು ಕೋಡಾನ್ ಗಳು ಅಮೈನೊ ಆಮ್ಲಕ್ಕೆ ಸಂಕೇತ ಮಾಡಬಹುದು ಎಂದು ಕಂಡುಬರುತ್ತದೆ ಉದಾಹರಣೆಗೆ ನೀವು ಜಿಜಿಜಿ ಹೊಂದಿದ್ದೀರಿ ಅದು ಅಮೈನೊ ಆಮ್ಲಕ್ಕೆ ಸಂಕೇತ ಮಾಡಬಹುದು ಮತ್ತು ಉದಾಹರಣೆಗೆ ಗ್ಲೈಸಿನ್ ಗಾಗಿಯೂ ಸಹ ಅದು ಸಂಕೇತವನ್ನು ಮಾಡಬಹುದು ಅದೇ ಅಮೈನೊ ಆಮ್ಲವನ್ನು ಜಿಜಿಸಿ ಯಂತಹ ಮತ್ತೊಂದು ಕೋಡಾನ್ ನಿಂದ ಕೂಡ ಸಂಕೇತ ಮಾಡಬಹುದು ಈ ಸಂಕೇತ ಗ್ಲೈಸಿನ್ ಗಾಗಿ ಸಹ ಸಂಕೇತಿಸುತ್ತದೆ ಆದ್ದರಿಂದ ನೀವು ಒಂದೇ ಅಮೈನೊ ಆಮ್ಲಕ್ಕೆ ಅನೇಕ ಕೋಡಾನ್ ಗಳನ್ನು ಹೊಂದಬಹುದು ಆದರೆ ಒಂದೇ ಕೋಡಾನ್ ಎರಡು ವಿಭಿನ್ನ ಅಮೈನೋ ಆಮ್ಲಗಳಿಗೆ ಸಂಕೇತ ಮಾಡಲು ಸಾಧ್ಯವಿಲ್ಲ ಇದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇನೆ ಆದ್ದರಿಂದ ಅಮೈನೊ ಆಮ್ಲವನ್ನು ಗ್ಲೈಸಿನ್ ಎಂದು ಹೇಳೋಣ ಗ್ಲೈಸಿನ್ ಅನ್ನು ಜಿಜಿಜಿ ಅಥವಾ ಜಿಜಿಸಿ ಮೂಲಕ ಸಂಕೇತ ಮಾಡಬಹುದು ಆದ್ದರಿಂದ ಗ್ಲೈಸಿನ್ ಅನ್ನು ಒಂದಕ್ಕಿಂತ ಹೆಚ್ಚು ಕೋಡಾನ್ ಗಳಿಂದ ಸಂಕೇತ ಮಾಡಬಹುದು ವಾಸ್ತವವಾಗಿ ಗ್ಲೈಸಿನ್ ಅನ್ನು 4 ವಿಭಿನ್ನ ಕೋಡಾನ್ ಗಳಿಂದ ಸಂಕೇತಗೊಳಿಸಲಾಗಿದೆ ಆದ್ದರಿಂದ ಗ್ಲೈಸಿನ್ ನ ಒಂದೇ ಅಮೈನೊ ಆಮ್ಲಕ್ಕೆ ಸಂಕೇತ ಮಾಡುವ 4 ವಿಭಿನ್ನ ಕೋಡಾನ್ ಗಳಿವೆ ಆದರೆ ಜಿಜಿಜಿ ಗ್ಲೈಸಿನ್ ಗಾಗಿ ಸಂಕೇತ ಮಾಡುತ್ತದೆ ಆದರೆ ಅದು ಅಲನೈನ್ ಗಾಗಿ ಸಂಕೇತ ಮಾಡುವುದಿಲ್ಲ ಅದನ್ನು ಅನುಮತಿಸಲಾಗುವುದಿಲ್ಲ ಆದ್ದರಿಂದ ಆನುವಂಶಿಕ ಭಾಷೆಗಳು 3 ನ್ಯೂಕ್ಲಿಯೊಟೈಡ್ ಗಳು ಒಂದು ಪದವನ್ನು ರೂಪಿಸುತ್ತವೆ ಅದು ಕೋಡಾನ್ ಆಗಿರುತ್ತದೆ ಮತ್ತು ನಿರ್ದಿಷ್ಟ ಅಮೈನೊ ಆಮ್ಲದ ಪ್ರತಿಯೊಂದು ಪದಕ್ಕೆ ಸಂಕೇತಿಸುತ್ತದೆ ನಿರ್ದಿಷ್ಟ ಅಮೈನೊ ಆಮ್ಲಕ್ಕೆ ನೀವು ಒಂದಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಬಹುದು ಆದರೆ ಪದದ ಅರ್ಥವು ನಿಸ್ಸಂದಿಗ್ಧವಾಗಿದೆ ಇದರರ್ಥ ಅದು ಜಿಜಿಜಿ ಯಾಗಿದ್ದರೆ ಅದು ಯಾವಾಗಲೂ ಗ್ಲೈಸಿನ್ ಗಾಗಿ ಸಂಕೇತ ಮಾಡುತ್ತದೆ ಅದು ಬೇರೆ ಯಾವುದೇ ಅಮೈನೊ ಆಮ್ಲಕ್ಕೆ ಸಂಕೇತ ಮಾಡಲು ಸಾಧ್ಯವಿಲ್ಲ ಅದು ಭಾಷೆಯಾಗಿದೆ ಮತ್ತು ಆ ಭಾಷೆ ಎಮ್ಆರ್ಎನ್ಎ ಅಣುವಿನ ಮೇಲೆ ಕುಳಿತಿದೆ ಆದರೆ ಆ ಭಾಷೆಯನ್ನು ಓದಬೇಕು ಮತ್ತು ಅರ್ಥೈಸಬೇಕು ಆ ಭಾಷೆಯ ವ್ಯಾಖ್ಯಾನವನ್ನು ಭಾಗಶಃ ಟಿಆರ್ಎನ್ಎ ಅಣುವಿನಿಂದ ಮಾಡಲಾಗುತ್ತದೆ ಟಿಆರ್ಎನ್ಎ ಯು ಬಹಳ ಆಸಕ್ತಿದಾಯಕ ಆರ್ಎನ್ಎ ಅಣುವಾಗಿದೆ ಅದರ ಎರಡು ಆಯಾಮದ ರಚನೆಯನ್ನು ನೋಡಿದರೆ ಅದು ಕ್ಲೋವರ್ ಎಲೆಯ ರಚನೆಯನ್ನು ಹೊಂದಿದೆ ಅಂದರೆ ಅದು ಲವಂಗದಂತೆ ಕಾಣುತ್ತದೆ ಮತ್ತು ಈ ಟಿಆರ್ಎನ್ಎ ಅಣುವಾಗಿದ್ದು ಅದು ಸಾಮಾನ್ಯವಾಗಿ ಸುಮಾರು 80 ನ್ಯೂಕ್ಲಿಯೋಟೈಡ್ಗಳಷ್ಟು ಉದ್ದವಾಗಿರುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದ್ದರಿಂದ ವಿಭಿನ್ನ ಟಿಆರ್ಎನ್ಎ ಗಳಿವೆ ಪ್ರತಿ ಟಿಆರ್ಎನ್ಎ ಯು ಆ್ಯಂಟಿಕೋಡಾನ್ ಎಂದು ಕರೆಯಲ್ಪಡುವ ಪ್ರದೇಶವನ್ನು ಹೊಂದಿದೆ ನೀವು ಎಯುಜಿ ಎಂಬ ಕೋಡಾನ್ ಅನ್ನು ಹೊಂದಿದ್ದರೆ ಈ ಕೋಡಾನ್ ಅನ್ನು ಆ್ಯಂಟಿಕೋಡಾನ್ ಓದಬೇಕಾಗಿದೆ ಆದ್ದರಿಂದ ಆ್ಯಂಟಿಕೋಡಾನ್ ಕೋಡಾನ್ ಗೆ ಪೂರಕವಾಗಿರುತ್ತದೆ ಈ ಅದು ಸಂದರ್ಭದಲ್ಲಿ ಯುಎಸಿ ಆಗಿರುತ್ತದೆ ಏಕೆಂದರೆ ಥೈಮಿನ್ ಇರುವುದಿಲ್ಲ ಆದ್ದರಿಂದ ನೀವು ಯುರಾಸಿಲ್ ಹೊಂದಿರುತ್ತೀರಿ ಇದು ಮತ್ತೆ ಆರ್ಎನ್ಎ ಆಗಿದೆ ಇದು ಡಿಎನ್ಎ ಅಲ್ಲ ಯುರಾಸಿಲ್ ಯಾವಾಗಲೂ ಅಡೆನೈನ್ ನೊಂದಿಗೆ RNAಜೋಡಿಸಿಕೊಳ್ಳುತ್ತದೆ ಮತ್ತು ಗ್ವಾನೀನ್ ಯಾವಾಗಲೂ ಸೈಟೋಸಿನ್ ನೊಂದಿಗೆ ಜೋಡಿಸಿಕೊಳ್ಳುತ್ತದೆ ಅದು ಪೂರಕತೆಯಾಗಿದೆ ಅದೇ ರೀತಿ ಎಲ್ಲಾ 61 ಕೋಡಾನ್ ಗಳೂ ಸಹ ಪೂರಕ ಆಂಟಿಕೋಡನ್ಗಳನ್ನು ಹೊಂದಿರುತ್ತವೆ ಆದ್ದರಿಂದ ಪ್ರತಿ ಟಿಆರ್ಎನ್ಎ ಅಣುವಿನಲ್ಲಿ ಸ್ವತಃ ತನ್ನಲ್ಲಿ ಪೂರಕ ಆ್ಯಂಟಿಕೋಡಾನ್ ಅನ್ನು ಹೊಂದಿರುತ್ತದೆ ಮತ್ತು ಇನ್ನೊಂದು ತುದಿಯಲ್ಲಿ ಅದಕ್ಕೆ ಅಮೈನೊ ಆಮ್ಲವನ್ನು ಜೋಡಿಸಲಾಗಿರುತ್ತದೆ ನಿರ್ದಿಷ್ಟ ಕೋಡಾನ್ ಗೆ ನಿರ್ದಿಷ್ಟವಾದ ಅಮೈನೊ ಆಮ್ಲವನ್ನು ಹೊಂದಿರುವ ಅಂತಹ ಟಿಆರ್ಎನ್ಎ ಅಣುವನ್ನು ಪ್ರಭಾರ ಟಿಆರ್ಎನ್ಎ ಎಂದೂ ಕರೆಯಲಾಗುತ್ತದೆ ಈಗ ನಾನು ಈ ಎಲ್ಲಾ ಪ್ರಭಾರವು ಹೇಗೆ ಸಂಭವಿಸುತ್ತದೆ ಎಂಬ ವಿವರಗಳನ್ನು ಪಡೆಯಲು ಹೋಗುವುದಿಲ್ಲ ಏಕೆಂದರೆ ಅದು ಮನಸ್ಸನ್ನು ಕಂಗೆಡಿಸುತ್ತದೆ ಮತ್ತು ಆ ಎಲ್ಲ ವಿವರಗಳೊಂದಿಗೆ ನಿಮಗೆ ತೊಂದರೆ ಕೊಡಲು ನಾನು ಬಯಸುವುದಿಲ್ಲ ಸಂಕೇತಗಳು 3 ಅಕ್ಷರದ ಸಂಕೇತಗಳೇ ಕೋಡಾನ್ ಗಳಾಗಿವೆ ಎಂಬುದನ್ನು ನೆನಪಿಡಿ ಮತ್ತು ಪ್ರತಿ ಸಂಕೇತವೂ ನಿರ್ದಿಷ್ಟ ಅಮೈನೊ ಆಮ್ಲಕ್ಕೆ ಸಂಕೇತಿಸುತ್ತದೆ ನಂತರ ಕೋಡಾನ್ ಗೆ ಪೂರಕವಾದ ಆ್ಯಂಟಿಕೋಡಾನ್ ನಿಂದಾಗಿ ಟಿಆರ್ಎನ್ಎ ಯು ಸಂಕೇತವನ್ನು ವಿಸಂಕೇತಿಸುತ್ತದೆ ಮತ್ತು ಪ್ರತಿ ಟಿಆರ್ಎನ್ಎ ಯು ನಂತರ ಅನುಕ್ರಮವಾದ ಅಮೈನೊ ಆಮ್ಲವನ್ನು ತರುತ್ತದೆ ಈಗ ನಾನು ನಿಮಗೆ ಹೇಳಿದಂತೆ ಕೋಡಾನ್ ಗಳಲ್ಲಿ 3 ನಿಲುಗಡೆ ಕೋಡಾನ್ ಗಳಾಗಿವೆ ಆದ್ದರಿಂದ ಯುಎಎ ಯುಎಜಿ ಮತ್ತು ಯುಜಿಎ ಗೆ ಯಾವುದೇ ಟಿಆರ್ಎನ್ಎ ಅಣು ಲಭ್ಯವಿಲ್ಲ ಮತ್ತು ಎಯುಜಿ ಯು ಯಾವಾಗಲೂ ಪ್ರಾರಂಭದ ಕೋಡಾನ್ ಆಗಿರುತ್ತದೆ ಇದು ಮೊದಲ ಕೋಡಾನ್ ಕೂಡ ಆಗಿದೆ ಆದ್ದರಿಂದ ಇದು ನೀವು ಪ್ರತಿಯನ್ನು ಬರೆಯುತ್ತಿರುವಂತೆಯೇ ಇದೆ ನೀವು ಪತ್ರವನ್ನು ಬರೆಯುತ್ತಿದ್ದರೆ ನೀವು ದೊಡ್ಡಕ್ಷರವಾದ ಟಿ ಯೊಂದಿಗೆ ಪ್ರಾರಂಭಿಸುತ್ತೀರಿ ಹಾಗೆಯೇ ಇಲ್ಲಿ ಮೊದಲ ಪದವು ಯಾವಾಗಲೂ ಎಯುಜಿ ಆಗಿದ್ದು ಅದು ಮೆಥಿಯೋನಿನ್ ಗೆ ಸಂಕೇತಿಸುತ್ತದೆ ಆದ್ದರಿಂದ 64 ಕೋಡಾನ್ ಗಳಲ್ಲಿ 4 ಕೋಡಾನ್ ಗಳು ವಿಶೇಷವಾಗಿವೆ ಪ್ರಾರಂಭದ ಕೋಡಾನ್ ಇದು ಎಯುಜಿ ಮತ್ತು ಯುಎಎ ಯುಎಜಿ ಮತ್ತು ಯುಜಿಎ ಸಮಾಪ್ತಕ ಕೋಡಾನ್ ಗಳಾಗಿವೆ ಪದಾರ್ಥಗಳು ಯಾವುವು ಮತ್ತು ಅನುವಾದದಲ್ಲಿ ಭಾಷೆಯನ್ನು ಹೇಗೆ ಓದಲಾಗುತ್ತದೆ ಎಂಬುದನ್ನು ನೀವು ಇಲ್ಲಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಈಗ ನಾವು ಅನುವಾದದ ನಿಜವಾದ ಪ್ರಕ್ರಿಯೆಯನ್ನು ನೋಡೋಣ ನಾನು ಇಲ್ಲಿ ಏನು ಮಾಡಿದ್ದೇನೆಂದರೆ ಎಮ್ಆರ್ಎನ್ಎ ಅಣುವನ್ನು ಚಿತ್ರಿಸಿದ್ದೇನೆ ಈ ಎಮ್ಆರ್ಎನ್ ಎ ಅಣುವಿನಲ್ಲಿ 5 ಅವಿಭಾಜ್ಯ ಟೋಪಿ ಇದೆ ಇದು 3 ಅವಿಭಾಜ್ಯ ಪಾಲಿ ಎ ಬಾಲವನ್ನು ಹೊಂದಿದೆ ಮತ್ತು ಈ ಎಮ್ಆರ್ಎನ್ಎ ಯು ಸೈಟೋಪ್ಲಾಸಂ ನಲ್ಲಿ ಕುಳಿತಿದೆ ತದನಂತರ ಇದು ಈ ಸಂಪೂರ್ಣ ಅನುಕ್ರಮವನ್ನು ಹೊಂದಿದೆ ನಾವು ಈ ಅನುಕ್ರಮವನ್ನು ಅರ್ಥೈಸಿಕೊಳ್ಳಬೇಕು ಈಗ ಪ್ರತಿ ಆರ್ಎನ್ಎ ಅಣುವು ನಿರ್ದಿಷ್ಟ ಸಹಿಯನ್ನು ಸಹ ಹೊಂದಿದೆ ಇದನ್ನು ರೈಬೋಸೋಮ್ ಬಂಧನ ಸ್ಥಳ ಎಂದು ಕರೆಯಲಾಗುತ್ತದೆ ರೈಬೋಸೋಮ್ ಸಣ್ಣ ಉಪಘಟಕ ಮತ್ತು ದೊಡ್ಡ ಉಪಘಟಕವನ್ನು ಹೊಂದಿದೆ ಆದ್ದರಿಂದ ರೈಬೋಸೋಮ್ ಬಂಧನ ಸ್ಥಳವನ್ನು ಈ ಸಣ್ಣ ಉಪಘಟಕದಿಂದ ಪರೀಕ್ಷಿಸಲಾಗುತ್ತದೆ ಮತ್ತು ಇದನ್ನು ಸಣ್ಣ ಉಪಘಟಕವು ಎಲ್ಲಿಯಾದರು ನೋಡಿದರೂ ರೈಬೋಸೋಮ್ ಗಳು ಜೋಡಿಸಲು ಪ್ರಾರಂಭಿಸುತ್ತವೆ ಆದ್ದರಿಂದ ರೈಬೋಸೋಮ್ ಇದನ್ನು ಗುರುತಿಸುತ್ತದೆ ಮತ್ತು ರೈಬೋಸೋಮ್ ನ ಸಣ್ಣ ಉಪಘಟಕವು ನಂತರ ಜೋಡಿಸಲು ಪ್ರಾರಂಭಿಸುತ್ತದೆ ಇದು ರೈಬೋಸೋಮ್ ನ ಸಣ್ಣ ಉಪಘಟಕವಾಗಿದೆ ಈ ಅನುಕ್ರಮದಲ್ಲಿ ನೀವು ಎಚ್ಚರಿಕೆಯಿಂದ ನೋಡಿದರೆ ಪ್ರಾರಂಭ ಕೋಡಾನ್ ಎಂದರೇನು ಎಯುಜಿ ಯು ಪ್ರಾರಂಭ ಕೋಡಾನ್ ಆಗಿದೆ ಆದ್ದರಿಂದ ನೀವು ಅನುಕ್ರಮವನ್ನು ನೋಡಿದರೆ ಇದು ಯುಸಿಸಿ ಆಗಿದೆ ನಂತರ ನೀವು ಜಿಎಯು ಅನ್ನು ಹೊಂದಿದ್ದೀರಿ ಆದರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಓದಿದರೆ ಇದು ಎಯುಜಿ ಆಗುತ್ತದೆ ಈಗ ಇದು ನಿಮ್ಮ ಪ್ರಾರಂಭ ಕೋಡಾನ್ ಆಗಿದೆ ಆದ್ದರಿಂದ ಭಾಷೆಯನ್ನು ಓದುವಲ್ಲಿ ಮತ್ತೊಂದು ಪ್ರಮುಖ ಅಂಶವಿದೆ ಅದು ನೀವು ಅರ್ಥಮಾಡಿಕೊಳ್ಳಬೇಕಾದ ವಿರಾಮಚಿಹ್ನೆಗಳ ಬಗ್ಗೆ ನಾನು ಇದನ್ನು ನಿಜವಾಗಿಯೂ ಸರಳೀಕರಿಸುತ್ತಿದ್ದೇನೆ ಎಯುಜಿ ಯು ಮೊದಲ ಸಂಕೇತ ಆಗುತ್ತದೆ ಮುಂದಿನ ಸಂಕೇತವನ್ನು ಯಾವುದೇ ವಿರಾಮವಿಲ್ಲದೆ ಯಾವಾಗಲೂ 3 ಗುಂಪುಗಳಲ್ಲಿ ಓದಲಾಗುತ್ತದೆ ಆದ್ದರಿಂದ ಇದು ನಿಮ್ಮ ಎರಡನೇ ಕೋಡಾನ್ ಆಗುತ್ತದೆ ಆದ್ದರಿಂದ ಇದು ಎರಡನೇ ಕೋಡಾನ್ ಆಗುತ್ತದೆ ಇದು ಮೊದಲ ಕೋಡಾನ್ ಆಗುತ್ತದೆ ಅದು ಯಾವಾಗಲೂ ಎಯುಜಿ ಆಗಿರುತ್ತದೆ ನಂತರ ನೀವು ಮುಂದಿನ ತ್ರಿವಳಿಯನ್ನು ವಿರಾಮವಿಲ್ಲದೆ ಓದುತ್ತೀರಿ ಆದ್ದರಿಂದ ಇದು ನಿಮ್ಮ ಮೂರನೇ ಕೋಡಾನ್ ಆಗುತ್ತದೆ ನಂತರ ನೀವು ನಾಲ್ಕನೇ ಕೋಡಾನ್ ಹೊಂದಿದ್ದೀರಿ ನಂತರ ನೀವು ಐದನೇ ಕೋಡಾನ್ ಗೆ ಬರುತ್ತೀರಿ ನೀವು ಗಮನಿಸಿದರೆ ಈ ಐದನೇ ಕೋಡಾನ್ ಯುಎಎ ಆಗಿದೆ ಇದು ನಿಲುಗಡೆ ಕೋಡಾನ್ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಪ್ರಕ್ರಿಯೆಯು ನಿಲ್ಲುತ್ತದೆ ಇದು ಆರ್ಎನ್ಎ ಅಣುವಾಗಿದೆ ಮತ್ತು ನೀವು ಅದನ್ನು ನೋಡುವ ಮತ್ತು ಪರೀಕ್ಷಿಸುವ ಮೂಲಕ ಅದು ಎಯುಜಿ ಯನ್ನು ಜಿಜಿಜಿ ಯನ್ನು ನಂತರ ಮೂರನೇ ಕೋಡಾನ್ ಅನ್ನು ನಂತರ ನಾಲ್ಕನೇ ಕೋಡಾನ್ ಅನ್ನು ಹೊಂದಿರುತ್ತದೆ ಎಂದು ಅರ್ಥಮಾಡಿಕೊಳ್ಳಬಹುದು ನಂತರ ನೀವು ನಿಲುಗಡೆ ಕೋಡಾನ್ ಗೆ ಜೋಡಿಸಿಕೊಳ್ಳುತ್ತೀರಿ ಈಗ ನಾವು ಅನುವಾದವನ್ನು ನೋಡೋಣ ಈಗ ಅನುವಾದವು 3 ಹಂತಗಳನ್ನು ಹೊಂದಿದೆ ಪ್ರಾರಂಭವು ಮೊದಲನೇ ಹಂತವಾಗಿದೆ ಎರಡನೇ ಹಂತವು ಉದ್ದವಾಗುವುದು ಮತ್ತು ಮುಕ್ತಾಯವು ಮೂರನೇ ಹಂತವಾಗಿದೆ ಆದ್ದರಿಂದ ಪ್ರಾರಂಭ ಎಂಬ ಮೊದಲನೇ ಹಂತವನ್ನು ನೋಡೋಣ ಪ್ರಾರಂಭದಲ್ಲಿ ರೈಬೋಸೋಮ್ ತಯಾರಾಗುತ್ತಿದೆ ರೈಬೋಸೋಮ್ ನ ಸಣ್ಣ ಉಪಘಟಕವು ಈ ಎಂಆರ್ಎನ್ಎ ಯನ್ನು ಪರೀಕ್ಷಿಸುತ್ತದೆ ಮತ್ತು ರೈಬೋಸೋಮ್ ನ ಬಂಧನ ಸ್ಥಳವನ್ನು ಆಧರಿಸಿ ಸ್ವತಃ ಅಂಟಿಕೊಳ್ಳುತ್ತದೆ ನಂತರ ಇಲ್ಲಿ ಪ್ರಾರಂಭದ ಕೋಡಾನ್ ಇದೆ ಪ್ರಾರಂಭದ ಕೋಡಾನ್ ಎಲ್ಲಿರುತ್ತದೆಯೋ ಅಲ್ಲಿ ಮೊದಲ ಟಿಆರ್ಎನ್ಎ ಯು ಪೂರಕ ಆ್ಯಂಟಿಕೋಡಾನ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಆ್ಯಂಟಿಕೋಡಾನ್ ಸ್ಥಳ ಎಂದು ಹೇಳೋಣ ನಾನು ಇದನ್ನು ಅಗಣಿಯಂತಹ ರಚನೆಯಂತೆ ಚಿತ್ರಿಸುತ್ತಿದ್ದೇನೆ ಕೊಕ್ಕೆಯಂತಹ ರಚನೆ ಮಾತ್ರ ಈ ಅಮೈನೊ ಆಮ್ಲವು ಮೆಥಿಯೋನಿನ್ ಅನ್ನು ತರುತ್ತಿದೆ ಆದ್ದರಿಂದ ಮೊದಲ ಟಿಆರ್ಎನ್ಎ ಬಂದಿದೆ ಮತ್ತು ಅದು ಪ್ರಾರಂಭದ ಕೋಡಾನ್ ಜೊತೆಗೆ ಕೂಡಿಕೊಂಡಿದೆ ರೈಬೋಸೋಮ್ ನ ಸಣ್ಣ ಉಪಘಟಕವು ಬಂದು ಕುಳಿತುಕೊಂಡಿದೆ ಮತ್ತು ಇದು ಸಂಭವಿಸಿದಾಗ ಪ್ರಾರಂಭದ ಪ್ರಕ್ರಿಯೆಯ ಸಮಯದಲ್ಲಿ ಇದು ಮೊದಲ ಹೆಜ್ಜೆಯಾಗಿದೆ ಒಮ್ಮೆ ಇವುಗಳನ್ನು ಒಂದರ ಪಕ್ಕದಲ್ಲಿ ಒಂದನ್ನು ಇಟ್ಟು ಒಟ್ಟಿಗೆ ಸೇರಿಸಿದರೆ ಮಾತ್ರ ರೈಬೋಸೋಮ್ ನ ದೊಡ್ಡ ಉಪಘಟಕವು ಬಂದು ಕುಳಿತುಕೊಳ್ಳುತ್ತದೆ ಆದ್ದರಿಂದ ಇದು ಕುಳಿತಿರುವ ರೈಬೋಸೋಮ್ ನ ದೊಡ್ಡ ಉಪಘಟಕವಾಗಿದೆ ಇದು ಹೀಗಿದೆ ನೀವು ಆರ್ಎನ್ಎ ಅಣುವನ್ನು ಹೊಂದಿದ್ದೀರಿ ಇದು ಆರ್ಎನ್ಎ ಅಣುವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳೋಣ ಸಣ್ಣ ಉಪಘಟಕವು ಬರುತ್ತದೆ ಮತ್ತು ಬಂಧಿಸುತ್ತದೆ ನಂತರ ದೊಡ್ಡ ಉಪಘಟಕವು ಬಂದು ಮೇಲೆ ಕುಳಿತುಕೊಳ್ಳುತ್ತದೆ ನಾನು ಅಡ್ಡ ವಿಭಾಗವನ್ನು ತೆಗೆದುಕೊಳ್ಳಬೇಕಾದರೆ ದುರದೃಷ್ಟವಶಾತ್ ಇದು 2 ಡಿ ರೇಖಾಚಿತ್ರ ಕೆಲವು ಅನಿಮೇಷನ್ ವೀಡಿಯೊಗಳಲ್ಲಿ ಇದು ಸ್ಪಷ್ಟವಾಗುತ್ತದೆ ಅದನ್ನು ನಿಮಗೆ ತೋರಿಸಲು ಸಾಧ್ಯವಿಲ್ಲ ಆದರೆ ನಾನು ಖಂಡಿತವಾಗಿಯೂ ಅದರ ಲಿಂಕ್ಗಳನ್ನು ನಿಮಗೆ ನೀಡುತ್ತೇನೆ ನೀವು ಅದನ್ನು ಅಡ್ಡಲಾಗಿ ಕತ್ತರಿಸಿ ಅಡ್ಡ ವಿಭಾಗವನ್ನು ನೋಡಿದಾಗ ಈ ಸಂಪೂರ್ಣ ದೊಡ್ಡ ಉಪಘಟಕ ಮತ್ತು ಸಣ್ಣ ಉಪಘಟಕದ ಜೊತೆಗೆ ನಡುವೆ ಎಂಆರ್ಎನ್ಎ ಇರುತ್ತದೆ ಇಲ್ಲಿ ಒಂದು ಕೊರಕಲು ಇದೆ ಅದರ ಮೂಲಕ ಆರ್ಎನ್ಎ ಹಾದುಹೋಗುತ್ತಿದೆ ಇಡೀ ಗುಂಪು ಅನುವಾದಕ್ಕೆ ಸಿದ್ಧವಾಗಿದೆ ಒಮ್ಮೆ ದೊಡ್ಡ ಉಪಘಟಕವು ಸಿದ್ಧವಾದರೆ ಅತಿದೊಡ್ಡ ಉಪಘಟಕವು 3 ಸ್ಥಳಗಳನ್ನು ಹೊಂದಿರುತ್ತದೆ ಅದು 3 ವಿಭಾಗಗಳನ್ನು ಹೊಂದಿದೆ ಅದು ಇ ಸ್ಥಳ ಅಥವಾ ಖಾಲಿ ಸ್ಥಳ ಪಿ ಸ್ಥಳ ಮತ್ತು ಎ ಸ್ಥಳ ಎಂದು ಕರೆಯಲ್ಪಡುವ ವಿಭಾಗಗಳನ್ನು ಹೊಂದಿದೆ ಈಗ ಮುಂದಿನ ಅಮೈನೋ ಆಮ್ಲಗಳನ್ನು ತರಲು ವ್ಯವಸ್ಥೆಯು ಸಿದ್ಧವಾಗಿದೆ ಮೊದಲ ಅಮೈನೊ ಆಮ್ಲ ಮೆಥಿಯೋನಿನ್ ಆಗಿದೆ ಈಗ ಮುಂದಿನ ಟಿಆರ್ಎನ್ಎ ಯು ಬರುತ್ತದೆ ಮತ್ತೆ ಅದು ಅದರ ಆ್ಯಂಟಿಕೋಡಾನ್ ಅನುಕ್ರಮದ ಸಹಾಯದಿಂದ ಬಂಧಿಸಲ್ಪಡುತ್ತದೆ ಮತ್ತು ಅದು ಮುಂದಿನ ಅಮೈನೊ ಆಮ್ಲವನ್ನು ತರುತ್ತದೆ ಅದನ್ನು ಅಮೈನೊ ಆಮ್ಲ 2 ಎಂದು ಹೇಳೋಣ ನಾವು ಗ್ಲೈಸಿನ್ ಗಾಗಿ ಸಂಕೇತಗಳನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಜಿಜಿಜಿ ಎರಡನೆಯದಾಗಿ ಬರುತ್ತದೆ ಈಗ ಒಳಬರುವ ಟಿಆರ್ಎನ್ಎ ಯು ಎ ಸ್ಥಳಕ್ಕೆ ಬರುತ್ತಿದೆ ಒಮ್ಮೆ ಇದು ಸಂಭವಿಸಿದ ನಂತರ ಈಗ 2 ಟಿಆರ್ಎನ್ಎ ಗಳು ಪರಸ್ಪರ ಪಕ್ಕದಲ್ಲಿವೆ ನೀವು ಪೆಪ್ಟೈಡ್ ಬಂಧಗಳ ರಚನೆಯ ಪ್ರಕ್ರಿಯೆಯನ್ನು ಹೊಂದಿರುತ್ತೀರಿ ಪೆಪ್ಟೈಡ್ ಬಂಧಗಳ ಪ್ರಕ್ರಿಯೆಯಿಂದ ಅಮೈನೊ ಆಮ್ಲಗಳು ಸೇರಿಕೊಳ್ಳುತ್ತವೆ ಎಂಬುದನ್ನು ನೆನಪಿಡಿ ಆದ್ದರಿಂದ ಈ ಮೆಥಿಯೋನಿನ್ ಪೆಪ್ಟೈಡ್ ಬಂಧದ ರಚನೆಯ ಮೂಲಕ ಎರಡನೇ ಅಮೈನೊ ಆಮ್ಲಕ್ಕೆ ರವಾನೆಯಾಗುತ್ತದೆ ಒಮ್ಮೆ ಇದು ಸಂಭವಿಸಿದಲ್ಲಿ ನಂತರ ಏನಾಗುತ್ತದೆ ಎಂದರೆ ಈ ಸಂಪೂರ್ಣ ರೈಬೋಸೋಮ್ ಒಂದು ಕೋಡಾನ್ ನ ಮೂಲಕ ಬಲಕ್ಕೆ ಹೋಗುತ್ತದೆ ಆದ್ದರಿಂದ ಇದು ಈಗ ಒಂದು ಕೋಡಾನ್ ನ ಮೂಲಕ ಬಲಕ್ಕೆ ಹೋಗುತ್ತದೆ ಈಗ ಮೆಥಿಯೋನಿನ್ ಅನ್ನು ರವಾನಿಸಲಾಗಿದೆ ಮತ್ತು ಮೆಥಿಯೋನಿನ್ ಅನ್ನು ಈ ಟಿಆರ್ಎನ್ಎ ಗೆ ಜೋಡಿಸಲಾಗಿದೆ ಈಗ ಈ ಸಂಪೂರ್ಣ ರೈಬೋಸೋಮ್ ವರ್ಗಾವಣೆಯಾಗುತ್ತದೆ ಮತ್ತು ಏನಾಗುತ್ತದೆ ಎಂದರೆ ಈಗ ಈ ರೈಬೋಸೋಮ್ ಸಣ್ಣ ಉಪಘಟಕವು ಇಲ್ಲಿ ಕುಳಿತಿದೆ ಮತ್ತು ದೊಡ್ಡ ಉಪಘಟಕವು ಇಲ್ಲಿ ಕುಳಿತಿದೆ ಆದ್ದರಿಂದ ಮೊದಲ ಸುತ್ತಿನಲ್ಲಿ ಯಾವುದು ಎ ಸ್ಥಳವಾಗಿರುತ್ತದೋ ಅದು ಈಗ ಪಿ ಸ್ಥಳ ಆಗುತ್ತದೆ ಎಯುಜಿ ಯು ನಿರ್ಗಮನ ತಾಣವಾಗಿದೆ ಆದ್ದರಿಂದ ಈಗ ಟಿಆರ್ಎನ್ಎ ಖಾಲಿಯಾಗಿದೆ ಅದು ತನ್ನ ಮೆಥಿಯೋನಿನ್ ಅನ್ನು ದಾನ ಮಾಡಿದೆ ಇಲ್ಲಿಂದ ಮೆಥಿಯೋನಿನ್ ತಂದ ಟಿಆರ್ಎನ್ಎ ಯು ಸ್ವತಂತ್ರವಾಗಿದೆ ಆದ್ದರಿಂದ ಈ ಟಿಆರ್ಎನ್ಎ ಯು ಇ ಸ್ಥಳದಿಂದ ಹೊರಹೋಗುತ್ತದೆ ಇದು ಪಿ ಸ್ಥಳ ಆಗುತ್ತದೆ ಮತ್ತು ಇದು ಕೋಡಾನ್ ಆಗಿದ್ದು ಈಗ ಎ ಸ್ಥಳನಲ್ಲಿ ಕುಳಿತುಕೊಳ್ಳುವುದರ ವಿರುದ್ಧ ಓದಲು ಸಿದ್ಧವಾಗಿದೆ ಈ ಸ್ಥಳನಲ್ಲಿ ಮೂರನೇ ಟಿಆರ್ಎನ್ಎ ಬರುತ್ತದೆ ಮತ್ತದು ಅದರ ಆ್ಯಂಟಿಕೋಡಾನ್ ಮೂಲಕ ಕೋಡಾನ್ ಅನ್ನು ಓದುತ್ತದೆ ಮತ್ತು ಮೂರನೇ ಅಮೈನೊ ಆಮ್ಲವನ್ನು ತರುತ್ತದೆ ಮತ್ತೆ ಈ ಎರಡರ ನಡುವೆ ಪೆಪ್ಟೈಡ್ ಬಂಧದ ರಚನೆ ಇರುತ್ತದೆ ನಂತರ ಈ ಟಿಆರ್ಎನ್ಎ ಯು ಖಾಲಿಯಾಗುತ್ತದೆ ನಂತರ ಈ ಟಿಆರ್ಎನ್ಎ ಯೂ ಸಹ ಇ ಸ್ಥಳದಿಂದ ಹೊರಹೋಗುತ್ತದೆ ಈ ರೀತಿಯಾಗಿ ಅನುವಾದದ ಪ್ರಕ್ರಿಯೆಯು ನಡೆಯುತ್ತದೆ ಮತ್ತು ರೈಬೋಸೋಮ್ ಒಂದು ಸಮಯದಲ್ಲಿ ಒಂದು ಕೋಡಾನ್ ಅನ್ನು ಮಾತ್ರ ಎಮ್ಆರ್ಎನ್ಎ ಯ ಮಾದರಿ ಫಲಕದ ಉದ್ದಕ್ಕೂ ಸರಿಸುತ್ತದೆ ಮತ್ತು ಅದನ್ನು ಓದುತ್ತದೆ ಜೊತೆಗೆ ಅನುಗುಣವಾದ ಟಿಆರ್ಎನ್ಎ ಯನ್ನು ತರುತ್ತದೆ ಮತ್ತು ಪ್ರತಿ ಬಾರಿ ಪ್ರಭಾರ ಟಿಆರ್ಎನ್ಎ ಯು ಬಂದಾಗ ಅದು ಹಿಂದಿನ ಟಿಆರ್ಎನ್ಎ ಯು ಜೊತೆಗೆ ಪೆಪ್ಟೈಡ್ ಬಂಧವನ್ನು ರೂಪಿಸುತ್ತದೆ ಆದ್ದರಿಂದ ಪಾಲಿಪೆಪ್ಟೈಡ್ ಸರಪಳಿಯು ಉದ್ದವಾಗುತ್ತಲೇ ಇರುತ್ತದೆ ರೈಬೋಸೋಮ್ ನಿಲುಗಡೆ ಸ್ಥಳವನ್ನು ತಲುಪುವವರೆಗೂ ಇದು ನಡೆಯುತ್ತಲೇ ಇರುತ್ತದೆ ಇದು ಹೇಗೆ ನಡೆಯುತ್ತಿದೆ ಎಂಬುದನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಯೂಟ್ಯೂಬ್ನಲ್ಲಿ ಕೆಲವು ಉತ್ತಮವಾದ ವೀಡಿಯೊಗಳಿವೆ ನಾನು ನಿಮಗೆ ಲಿಂಕ್ಗಳನ್ನು ನೀಡುತ್ತೇನೆ ಅವು ನಿಮಗೆ ಇನ್ನಷ್ಟು ಸ್ಪಷ್ಟಪಡಿಸುತ್ತದೆ ಆದ್ದರಿಂದ ಅದು ನಿಲುಗಡೆ ಕೋಡಾನ್ ಅನ್ನು ತಲುಪುವ ಹೊತ್ತಿಗೆ ಏನಾಗಿದೆ ಎಂದರೆ ರೈಬೋಸೋಮ್ ಕುಳಿತಿದೆ ಇದು ರೈಬೋಸೋಮ್ ನಲ್ಲಿ ಎ ಸ್ಥಳ ಆಗುತ್ತದೆ ಪೆಪ್ಟಿಡೈಲ್ ಸ್ಥಳವು ಇಲ್ಲಿದೆ ಆದ್ದರಿಂದ ಅನುಗುಣವಾದ ಟಿಆರ್ಎನ್ಎ ಯು ಇರುತ್ತದೆ ಅದು ಅದರ ನಾಲ್ಕನೇ ಅಮೈನೊ ಆಮ್ಲವನ್ನು ಹೊಂದಿರುತ್ತದೆ ಅದು ಮೂರನೆಯ ಅಮೈನೊ ಆಮ್ಲದೊಂದಿಗೆ ಸಂಪರ್ಕ ಹೊಂದಿರುತ್ತದೆ ಮತ್ತು ಅದು ಎರಡನೇ ಅಮೈನೊ ಆಮ್ಲದೊಂದಿಗೆ ಮತ್ತು ಮೊದಲ ಅಮೈನೊ ಆಮ್ಲವಾಗಿರುವ ಮೆಥಿಯೋನಿನ್ ನೊಂದಿಗೆ ಸಂಪರ್ಕ ಹೊಂದಿರುತ್ತದೆ ಆದ್ದರಿಂದ ನೀವು ಅಮೈನೊ ಆಮ್ಲಗಳ ಸರಪಣಿಯು ಸಂಶ್ಲೇಷಿಸುತ್ತಿರುವುದನ್ನು ಹೊಂದಿದ್ದೀರಿ ಮತ್ತು ಈಗ ರೈಬೋಸೋಮ್ ನಿಲುಗಡೆ ಕೋಡಾನ್ ಜೊತೆಗೆ ಕೂಡಿಕೊಂಡಿದೆ ಈಗ ನಿಲುಗಡೆ ಕೋಡಾನ್ ಗೆ ಟಿಆರ್ಎನ್ಎ ಇಲ್ಲ ಆದ್ದರಿಂದ ರೈಬೋಸೋಮ್ ಈ ನಿಲುಗಡೆ ಕೋಡಾನ್ ಗೆ ಹೊಡೆದಾಗಲೆಲ್ಲಾ ಟಿಆರ್ಎನ್ಎ ಬದಲಿಗೆ ಬಿಡುಗಡೆಯ ಅಂಶವು ಬರುತ್ತದೆ ಬಿಡುಗಡೆಯ ಅಂಶವು ಒಂದು ಪ್ರೋಟೀನ್ ಆಗಿದ್ದು ಅದು ಈ ಎ ಸ್ಥಳಕ್ಕೆ ಬಂಧಿಸುತ್ತದೆ ಇದನ್ನು ಬಿಡುಗಡೆ ಅಂಶ ಎಂದು ಕರೆಯಲಾಗುತ್ತದೆ ಮತ್ತು ಒಮ್ಮೆ ಈ ಬಿಡುಗಡೆಯ ಅಂಶವು ಬಂದು ಎ ಸ್ಥಳಕ್ಕೆ ಬಂಧಿಸಿದರೆ ಅದು ಮೂಲತಃ ಈ ಸಂಪೂರ್ಣ ಸಂಕೀರ್ಣದ ವಿಘಟನೆಗೆ ಕಾರಣವಾಗುತ್ತದೆ ಆದ್ದರಿಂದ ಅದರ ಕೊನೆಯಲ್ಲಿ ಎಲ್ಲವೂ ವಿಘಟನೆಯಾಗುತ್ತದೆ ಸಣ್ಣ ಉಪಘಟಕ ದೊಡ್ಡ ಉಪಘಟಕ ರೈಬೋಸೋಮ್ ಗಳು ಬೇರ್ಪಡುತ್ತವೆ ಎಂಆರ್ಎನ್ಎ ಯು ಪ್ರತ್ಯೇಕವಾಗುತ್ತದೆ ಕೊನೆಯ ಟಿಆರ್ಎನ್ಎ ಯು ಮತ್ತೆ ಮುಕ್ತವಾಗುತ್ತದೆ ನಂತರ ನೀವು ಕೇವಲ ಪಾಲಿಪೆಪ್ಟೈಡ್ ಸರಪಳಿಯನ್ನು ಹೊಂದಿರುತ್ತೀರಿ ಆದ್ದರಿಂದ ನೀವು ಮೆಥಿಯೋನಿನ್ ಎರಡನೇ ಅಮೈನೊ ಆಮ್ಲ ಮೂರನೇ ಅಮೈನೊ ಆಮ್ಲ ಮತ್ತು ಅಂತಿಮವಾಗಿ ನಾಲ್ಕನೇ ಅಮೈನೊ ಆಮ್ಲವನ್ನು ಹೊಂದಿದ್ದೀರಿ ಈಗ ನಿಮಗೆ ಪೆಪ್ಟೈಡ್ ಸರಪಳಿ ಸಿಕ್ಕಿದೆ ಇದು ಪಾಲಿಪೆಪ್ಟೈಡ್ ಆಗಿದೆ ನೀವು ಇಲ್ಲಿ ನೋಡಿದಂತೆ ಇದು ಸಂಭವಿಸಿದೆ ನೀವು ಎಮ್ಆರ್ಎನ್ಎ ಮೇಲಿನ ಪ್ರಾರಂಭ ಕೋಡಾನ್ ರೈಬೋಸೋಮ್ ಗಳ ಜೋಡಣೆ ಮೆಥಿಯೋನಿನ್ ನ ಒಳಬರುವಿಕೆ ಆ್ಯಂಟಿಕೋಡಾನ್ ನೊಂದಿಗೆ ಅಡಿಪಾಯ ಜೋಡಣೆಯ ಮೂಲಕ ಮತ್ತೆ ಎರಡನೇ ಟಿಆರ್ಎನ್ಎ ಯ ಒಳಬರುವಿಕೆಯೊಂದಿಗೆ ಪ್ರಾರಂಭಿಸಿದ್ದೀರಿ ತದನಂತರ ಅಮೈನೊ ಆಮ್ಲಗಳು ಈ ಬೆಳೆಯುತ್ತಿರುವ ಪಾಲಿಪೆಪ್ಟೈಡ್ ಸರಪಳಿಗೆ ಸೇರ್ಪಡೆಗೊಳ್ಳುತ್ತಲೇ ಇರುತ್ತವೆ ಇದು ಕೇವಲ ಪಾಲಿಪೆಪ್ಟೈಡ್ ಸರಪಳಿಯಾಗಿದೆ ಇದು ಕೇವಲ ಅಮೈನೋ ಆಮ್ಲಗಳ ರೇಖೀಯ ಜೋಡಣೆಯಾಗಿದೆ ಆದರೆ ವಾಸ್ತವದಲ್ಲಿ ಪ್ರೋಟೀನ್ ಗಳು ಹೆಚ್ಚು ಮಡಚಲ್ಪಟ್ಟಿವೆ ಮತ್ತು ಅದು ಸಾಧ್ಯ ಏಕೆಂದರೆ ಈ ಅನುವಾದ ಪ್ರಕ್ರಿಯೆಯು ಸಂಭವಿಸಿದ ನಂತರ ಬಿಡುಗಡೆಯ ಅಂಶದ ಬಂಧನದಿಂದಾಗಿ ಮುಕ್ತಾಯವು ನಿಲ್ಲುತ್ತದೆ ಆದ್ದರಿಂದ ಒಮ್ಮೆ ಅನುವಾದವು ಸಂಭವಿಸಿದ ನಂತರ ಪಾಲಿಪೆಪ್ಟೈಡ್ ಸರಪಳಿ ಸಿದ್ಧವಾಗಿದೆ ಇದನ್ನು ಪಾಲಿಪೆಪ್ಟೈಡ್ ಸರಪಳಿ ಎಂದು ಹೇಳೋಣ ಈ ಪಾಲಿಪೆಪ್ಟೈಡ್ ಸರಪಳಿಯು ಮಡಿಸುವಿಕೆಗೆ ಒಳಗಾಗುತ್ತದೆ ನಾನು ಈ ಎಳೆಯನ್ನು ತೆಗೆದುಕೊಂಡು ಅದನ್ನು ಸುತ್ತಲು ಪ್ರಯತ್ನಿಸುತ್ತೇನೆ ಮತ್ತು ಅದನ್ನು ಎಳೆಯ ಚೆಂಡಾಗಿ ರೂಪಿಸುತ್ತೇನೆ ಆದ್ದರಿಂದ ಆ ಪ್ರಕ್ರಿಯೆಯು ಚಾಪೆರೋನ್ ಗಳು ಎಂದು ಕರೆಯಲಾಗುವ ವಿಶೇಷ ರಚನೆಗಳ ಒಳಗೆ ನಡೆಯುತ್ತದೆ ಚಾಪೆರೋನ್ ಪ್ರೋಟೀನ್ ಗಳು ಪ್ರೋಟೀನ್ ಮಡಿಸುವಿಕೆಯನ್ನು ತರುತ್ತವೆ ಅಮೈನೊ ಆಮ್ಲಗಳು ವ್ಯಾಪ್ತಿಯಲ್ಲಿ ಸೇರಿದ ನಂತರ ಅವುಗಳನ್ನು ಮಡಚಬೇಕಾಗುತ್ತದೆ ಆದ್ದರಿಂದ ಪ್ರೋಟೀನ್ ಮಡಿಸುವಿಕೆಯು ಸಂಭವಿಸುತ್ತದೆ ಮತ್ತು ಇದು ಸಂಪೂರ್ಣವಾಗಿ 3 ಡಿ ರಚನೆಗೆ ಸೇರುತ್ತದೆ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಯುಕಾರಿಯೋಟ್ ಗಳಲ್ಲಿನ ಗಾಲ್ಗಿ ಸಂಕೀರ್ಣದಲ್ಲಿ ಸಂಭವಿಸಿದಂತೆ ಮತ್ತಷ್ಟು ಅಗತ್ಯವಿದ್ದರೆ ಈ ಮಡಿಸಿದ ಪ್ರೋಟೀನ್ ಮತ್ತಷ್ಟು ಸಂಸ್ಕರಿಸಲ್ಪಡುತ್ತದೆ ನಂತರ ಸ್ರವಿಸುತ್ತದೆ ಅಥವಾ ಅದರ ಸೂಕ್ತ ಗುರಿಗೆ ಕಳುಹಿಸಲ್ಪಡುತ್ತದೆ ಸರಳತೆಗಾಗಿ ನಾನು ಈ ಪ್ರೋಟೀನ್ ಮಡಿಸುವಿಕೆ ಮತ್ತು ಅಗತ್ಯವಿರುವ ಇತರ ನಿರ್ದಿಷ್ಟ ಮಾರ್ಪಾಡುಗಳ ಕುರಿತು ಹೇಳುವುದಿಲ್ಲ ಈ ಮಾರ್ಪಾಡುಗಳನ್ನು ಅನುವಾದದ ನಂತರದ ಮಾರ್ಪಾಡುಗಳು ಎಂದು ಕರೆಯಲಾಗುತ್ತದೆ ಈ ವೀಡಿಯೊದಲ್ಲಿ ನಾವು ಅಧ್ಯಯನ ಮಾಡಿದ ವಿಷಯಗಳ ಬಗ್ಗೆ ಮಾತನಾಡುವ ಮತ್ತು ಸಂಕ್ಷಿಪ್ತಗೊಳಿಸುವ ಮೂಲಕ ನಾನು ಈ ವೀಡಿಯೊವನ್ನು ಕೊನೆಗೊಳಿಸುತ್ತೇನೆ ಎಮ್ಆರ್ಎನ್ಎ ನಲ್ಲಿ ಬರೆಯಲ್ಪಟ್ಟ ಪ್ರತಿಯನ್ನು ಟಿಆರ್ಎನ್ಎ ಯು ಹೇಗೆ ವಿಸಂಕೇತ ಮಾಡುತ್ತದೆ ಮತ್ತು ಪ್ರತಿಯನ್ನು ಕೋಡಾನ್ ಗಳು ಎಂದು ಕರೆಯಲಾಗುವ 3 ಅಕ್ಷರ ಪದಗಳಾಗಿ ಹೇಗೆ ಬರೆಯಲಾಗುತ್ತದೆ ಎಂಬುದನ್ನು ನೋಡಿದ್ದೇವೆ ಕೋಡಾನ್ ಗಳನ್ನು ಪೂರಕ ಆ್ಯಂಟಿಕೋಡಾನ್ ಮೂಲಕ ಟಿಆರ್ಎನ್ಎ ಯು ಓದುತ್ತದೆ ಮತ್ತು ವ್ಯಾಖ್ಯಾನಿಸುತ್ತದೆ ಟಿಆರ್ಎನ್ಎ ಯು ನಿರ್ದಿಷ್ಟ ಕೋಡಾನ್ ಗೆ ಪ್ರತಿಕ್ರಿಯೆಯಾಗಿ ನಿರ್ದಿಷ್ಟ ಅಮೈನೊ ಆಮ್ಲವನ್ನು ತರುತ್ತದೆ ಮತ್ತು ಅಮೈನೊ ಆಮ್ಲದ ಸಂಪೂರ್ಣ ಸೇರ್ಪಡೆಯು ಒಂದು ಕೋಡಾನ್ ನ ನಂತರ ಮತ್ತೊಂದು ಕೋಡಾನ್ ನ ಮೂಲಕ ರೈಬೋಸೋಮ್ ನ ಸಹಾಯದಿಂದ ಸಂಭವಿಸುತ್ತದೆ ತದನಂತರ ಒಮ್ಮೆ ರೈಬೋಸೋಮ್ ಮತ್ತು ಸಂಪೂರ್ಣ ಅನುವಾದ ಯಂತ್ರೋಪಕರಣಗಳು ನಿಲುಗಡೆ ಕೋಡಾನ್ ಜೊತೆಗೆ ಕೂಡಿಕೊಂಡ ನಂತರ ಬಿಡುಗಡೆಯ ಅಂಶವು ಬರುತ್ತದೆ ಎಲ್ಲವೂ ವಿಘಟನೆಯಾಗುತ್ತದೆ ಪೆಪ್ಟೈಡ್ ಸರಪಳಿಯು ಉಳಿದ ಸಂಕೀರ್ಣಗಳಿಂದ ಬೇರ್ಪಡುತ್ತದೆ ಮತ್ತು ಈ ಪೆಪ್ಟೈಡ್ ಸರಪಳಿಯು ಅನುವಾದದ ನಂತರದ ಮಾರ್ಪಾಡು ಪ್ರಕ್ರಿಯೆಗೆ ಒಳಗಾಗುತ್ತದೆ ಸಂದೇಶವನ್ನು ಹೇಗೆ ವಿಸಂಕೇತ ಮಾಡಲಾಗುತ್ತದೆ ಎಂಬ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಲು ಈ ವೀಡಿಯೊ ನಿಮಗೆ ಸಹಾಯ ಮಾಡಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಈ ಅನಿಮೇಷನ್ ವೀಡಿಯೊಗಳನ್ನು ನೀವು ನಿಜವಾಗಿಯೂ ನೋಡಬೇಕೆಂದು ನಾನು ಬಯಸುತ್ತೇನೆ ಅವು ನಿಜವಾಗಿಯೂ ತುಂಬಾ ಚೆನ್ನಾಗಿವೆ ಪ್ರಕ್ರಿಯೆಯು ಹೇಗೆ ನಡೆಯುತ್ತದೆ ಎಂಬುದನ್ನು ಅವು ಕೇವಲ 7ರಿಂದ 10 ನಿಮಿಷಗಳಲ್ಲಿ ನಿಮಗೆ ನಿಖರವಾಗಿ ತೋರಿಸುತ್ತವೆ ಕಪ್ಪುಹಲಗೆಯಲ್ಲಿ ನಾನು ವಿವರಿಸಲು ಸಾಧ್ಯವಾಗದ್ದನ್ನು ನೀವು ಈ ನಿರ್ದಿಷ್ಟ ವೀಡಿಯೊವನ್ನು ನೋಡುವ ಮೂಲಕ ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಮತ್ತು ನೀವು ನಿಜವಾಗಿಯೂ ಎಲ್ಲಾ 64 ಕೋಡಾನ್ ಗಳು ಯಾವುವು ಮತ್ತು ಅವು ನಿಜವಾಗಿಯೂ ಏನನ್ನು ಸಂಕೇತ ಮಾಡುತ್ತವೆ ಮತ್ತು ಅದನ್ನು ಹೇಗೆ ಓದುವುದು ಎಂದು ತಿಳಿದುಕೊಳ್ಳಲು ಬಯಸಿದರೆ ಕೋಡಾನ್ ಚಾರ್ಟ್ ನಲ್ಲಿ ಮತ್ತೊಂದು ವೀಡಿಯೊ ಇದೆ ಅದನ್ನೂ ಸಹ ನೀವು ನೋಡಬಹುದು ಆದ್ದರಿಂದ ಧನ್ಯವಾದಗಳು ಮತ್ತು ಆಶಾದಾಯಕವಾಗಿ ನೀವು ಈ ವೀಡಿಯೊಗಳ ಸರಣಿಯನ್ನು ಆನಂದಿಸಿದ್ದೀರಿ ಇಲ್ಲೊಂದು ಅಲ್ಲೊಂದು ಕೆಲವು ತಪ್ಪುಗಳು ನಡೆದಿವೆ ಎಂದು ನನಗೆ ಅರ್ಥವಾಗಿದೆ ನಾವು ಅವುಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತೇವೆ ಮತ್ತು ನಿಮಗೆ ಯಾವುದೇ ಗೊಂದಲಗಳಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಮತ್ತು ನಿಮ್ಮ ಗೊಂದಲಗಳನ್ನು ಸ್ಪಷ್ಟಪಡಿಸಲು ನಾವು ಪ್ರಯತ್ನಿಸುತ್ತೇವೆ